ಈ ಉಪನ್ಯಾಸಕ್ಕೆ ಸುಸ್ವಾಗತ ಕಳೆದ ಉಪನ್ಯಾಸದಲ್ಲಿ ನಾವು ಪ್ರಾಜೆಕ್ಟ್ ನಿರ್ವಹಣಾ ಜೀವನಚಕ್ರ ಮತ್ತು ಸಾಫ್ಟ್ವೇರ್ ಅಭಿವೃದ್ಧಿ ಜೀವನಚಕ್ರದ ಬಗ್ಗೆ ಚರ್ಚಿಸುತ್ತಿದ್ದೇವೆ ಸಾಫ್ಟ್ವೇರ್ ಅಭಿವೃದ್ಧಿ ಚಟುವಟಿಕೆಯು ಪ್ರಾರಂಭವಾಗುವ ಮೊದಲು ಪ್ರಾಜೆಕ್ಟ್ ನಿರ್ವಹಣಾ ಚಟುವಟಿಕೆಯು ಪ್ರಾರಂಭವಾಗುತ್ತದೆ ಎಂದು ನಾವು ಹೇಳಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು 2 ಮುಖ್ಯ ಪರಿಕಲ್ಪನೆಗಳು ಪ್ರಾಜೆಕ್ಟ್ ನಿರ್ವಹಣಾ ಸ್ಟ್ಯಾಂಡರ್ಡ್ ಗಳು ಮತ್ತು ಜೀವನ ಚಕ್ರ ಮಾಡೆಲ್ ಗಳನ್ನು ಚರ್ಚಿಸುತ್ತೇವೆ ಒಂದು ವಿಶಿಷ್ಟ ಪ್ರಾಜೆಕ್ಟ್ ಜೀವನ ಚಕ್ರದಲ್ಲಿ ಪ್ರತಿಯೊಂದು ಸಾಫ್ಟ್ವೇರ್ ಸಾಫ್ಟ್ವೇರ್ ನ ಅಗತ್ಯತೆಯೊಂದಿಗೆ ಪ್ರಾರಂಭವಾಗುತ್ತದೆ ಕೆಲವು ವಿಷಯಗಳನ್ನು ಸ್ವಯಂಚಾಲಿತಗೊಳಿಸಲು ಸಾಫ್ಟ್ವೇರ್ ನ ಅಗತ್ಯವನ್ನು ಸಂಸ್ಥೆಯಲ್ಲಿರುವ ಯಾರಾದರೂ ಭಾವಿಸುತ್ತಾರೆ ಅದರ ಆಧಾರದ ಮೇಲೆ ಪ್ರಾಜೆಕ್ಟ್ ಪ್ರಸ್ತಾಪವನ್ನು ಬರೆಯಲಾಗುತ್ತದೆ ಅದನ್ನು ಉನ್ನತ ನಿರ್ವಹಣೆಯು ಅನುಮೋದಿಸುತ್ತದೆ ಪ್ರಾಜೆಕ್ಟ್ ವ್ಯವಸ್ಥಾಪಕರನ್ನು ನೇಮಿಸಲಾಗಿದ್ದು ಅದು ಪ್ರಾಜೆಕ್ಟ್ ನ ಪ್ರಾರಂಭವನ್ನು ರೂಪಿಸುತ್ತದೆ ಪ್ರಾಜೆಕ್ಟ್ ಗೆ ಪ್ರಾಜೆಕ್ಟ್ ವ್ಯವಸ್ಥಾಪಕರನ್ನು ನೇಮಿಸಿದ ನಂತರ ಯೋಜನೆಯ ಜೀವನ ಚಕ್ರವು ಯೋಜನೆಯನ್ನು ಯೋಜಿಸುವುದರೊಂದಿಗೆ ಪ್ರಾರಂಭವಾಗುತ್ತದೆ ಪ್ರಾಜೆಕ್ಟ್ ಯೋಜನೆಯಲ್ಲಿ ವಿವಿಧ ರೀತಿಯ ಯೋಜನೆಗಳನ್ನು ಅಂದರೆ ಷೆಡ್ಯೂಲ್ ಸಂರಚನಾ ನಿರ್ವಹಣೆ ಅಪಾಯ ನಿರ್ವಹಣೆ ಮತ್ತು ಮುಂತಾದವುಗಳನ್ನು ತಯಾರಿಸಲಾಗುತ್ತದೆ ಯೋಜನೆಗಳನ್ನು ಸಿದ್ಧಪಡಿಸಿದ ನಂತರ ಪ್ರಾಜೆಕ್ಟ್ ಅಭಿವೃದ್ಧಿ ಜೀವನಚಕ್ರವು ಪ್ರಾರಂಭವಾಗುತ್ತದೆ ಅದು ಯೋಜನೆಯನ್ನು ಕಾರ್ಯಗತಗೊಳಿಸುತ್ತದೆ ಮತ್ತು ಕಾರ್ಯಗತಗೊಳಿಸುವಾಗ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾರೆ ಅಂದರೆ ಯೋಜನೆಯ ಪ್ರಕಾರ ಮುಂದುವರಿಯಲು ಅಭಿವೃದ್ಧಿ ತಂಡವನ್ನು ನಿರ್ದೇಶಿಸುತ್ತಾರೆ ಆದರೆ ಯೋಜನೆಯು ಮುಂದುವರೆದಂತೆ ಯೋಜನೆಯಿಂದ ಹಲವಾರು ವಿಚಲನಗಳು ಉಂಟಾಗಬಹುದು ಇದಕ್ಕಾಗಿ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಕೆಲವು ನಿಯಂತ್ರಣ ಚಟುವಟಿಕೆಗಳನ್ನು ನಿರ್ವಹಿಸಬೇಕಾಗುತ್ತದೆ ಕೆಲವು ಅಡಚಣೆಯಿಂದಾಗಿ ಯೋಜನೆಯ ಪ್ರಕಾರ ಯೋಜನೆಯು ಪ್ರಗತಿಯಲ್ಲಿಲ್ಲ ಪ್ರಾಜೆಕ್ಟ್ ಮ್ಯಾನೇಜರ್ ಅಡಚಣೆಯನ್ನು ತೆಗೆದುಹಾಕಲು ಕೆಲಸ ಮಾಡುತ್ತಾರೆ ಉದಾಹರಣೆಗೆ ತಾಂತ್ರಿಕ ಸಿಬ್ಬಂದಿಯಲ್ಲಿ ಕೊರತೆ ಇರಬಹುದು ಅಥವಾ ಹಾರ್ಡ್ವೇರ್ ಸಾಧನಗಳಲ್ಲಿ ಕೊರತೆಯಿರಬಹುದು ಪ್ರಾಜೆಕ್ಟ್ ವ್ಯವಸ್ಥಾಪಕರು ಆ ಅಡೆತಡೆಗಳನ್ನು ಪೂರ್ವಭಾವಿಯಾಗಿ ತೆಗೆದುಹಾಕುತ್ತಾರೆ ಇದರಿಂದಾಗಿ ಯೋಜನೆಯ ಪ್ರಕಾರ ಪ್ರಾಜೆಕ್ಟ್ ಮುಂದುವರಿಯುತ್ತದೆ ಆದರೆ ನಂತರ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಯೋಜನೆಯನ್ನು ಪುನಃ ಮರು ಕೆಲಸ ಮಾಡಬೇಕಾಗಬಹುದು ಅದರ ಹೊರತಾಗಿಯೂ ವಿಳಂಬವಾಗಬಹುದು ಅಥವಾ ಪ್ರಾಜೆಕ್ಟ್ ನ ಕೆಲವು ಭಾಗವು ನಿರೀಕ್ಷೆಗಿಂತ ಬೇಗನೆ ಪೂರ್ಣಗೊಳ್ಳಬಹುದು ಮತ್ತು ಇತ್ಯಾದಿ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ನಾವು ಮುಂದುವರಿಯುತ್ತಿದ್ದಂತೆ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಕ್ಲೋಸ್ ಜೌಟ್ ಚಟುವಟಿಕೆಗಳನ್ನು ನಿರ್ವಹಿಸುತ್ತಾರೆ ಈ ಎಲ್ಲಾ ಚಟುವಟಿಕೆಗಳನ್ನು ನಾವು ಹೆಚ್ಚು ವಿವರವಾಗಿ ನೋಡುತ್ತೇವೆ ಪ್ರಾಜೆಕ್ಟ್ ಜೀವನಚಕ್ರದ ಸಮಯದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಗಳನ್ನು ಕಾರ್ಯಗತಗೊಳಿಸುತ್ತಾನೆ ಪ್ರಾಜೆಕ್ಟ್ ಜೀವನಚಕ್ರದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾನೆ ಯೋಜನಾ ನಿರ್ವಹಣಾ ಪ್ರಕ್ರಿಯೆಗಳು ಪ್ರಾಜೆಕ್ಟ್ ಕೆಲಸವನ್ನು ಯೋಜಿಸಲು ಮತ್ತು ನಿಯಂತ್ರಿಸಲು ಸಂಬಂಧಿಸಿವೆ ಮುಖ್ಯ ಚಟುವಟಿಕೆಗಳೆಂದರೆ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಪ್ರಾಜೆಕ್ಟ್ ಯೋಜನೆಯನ್ನು ನಿರ್ವಹಿಸುತ್ತಾರೆ ಯೋಜನೆಯನ್ನು ಕಾರ್ಯಗತಗೊಳಿಸುತ್ತಾರೆ ಅದು ತಂಡವನ್ನು ಅಭಿವೃದ್ಧಿ ಕಾರ್ಯಗಳನ್ನು ನಿರ್ವಹಿಸಲು ನಿರ್ದೇಶಿಸುವುದು ಮತ್ತು ವಿಚಲನ ಉಂಟಾದಾಗಲೆಲ್ಲಾ ಪ್ರಾಜೆಕ್ಟ್ ವ್ಯವಸ್ಥಾಪಕ ನಿಯಂತ್ರಣಗಳ ಅಡಚಣೆಯನ್ನು ತೆಗೆದುಹಾಕುತ್ತಾರೆ ಇದರಿಂದಾಗಿ ಪ್ರಾಜೆಕ್ಟ್ ಮುಂದುವರಿಯುತ್ತದೆ ಯೋಜನೆಯ ಪ್ರಕಾರ ಇದಕ್ಕೆ ವ್ಯತಿರಿಕ್ತವಾಗಿ ಅಭಿವೃದ್ಧಿ ತಂಡವು ಉತ್ಪನ್ನ ಆಧಾರಿತ ಪ್ರಕ್ರಿಯೆಗಳನ್ನು ನಡೆಸುತ್ತದೆ ಉತ್ಪನ್ನ ಆಧಾರಿತ ಪ್ರಕ್ರಿಯೆಗಳು ಪ್ರಾಜೆಕ್ಟ್ ಉತ್ಪನ್ನಗಳನ್ನು ನಿರ್ದಿಷ್ಟಪಡಿಸುವ ಮತ್ತು ರಚಿಸುವ ಬಗ್ಗೆ ಕಾಳಜಿ ವಹಿಸುತ್ತವೆ ಅಂದರೆ ಅವರು ಅಗತ್ಯವಿರುವ ನಿರ್ದಿಷ್ಟ ಪ್ರಕ್ರಿಯೆ ವಿನ್ಯಾಸ ಪ್ರಕ್ರಿಯೆ ಕೋಡಿಂಗ್ ಪ್ರಕ್ರಿಯೆ ಪರೀಕ್ಷಾ ಪ್ರಕ್ರಿಯೆ ಮತ್ತು ಮುಂತಾದವುಗಳನ್ನು ಮಾಡುತ್ತಾರೆ ನಾವು ಅವುಗಳನ್ನು ಉತ್ಪನ್ನ ಆಧಾರಿತ ಪ್ರಕ್ರಿಯೆಗಳು ಎಂದು ಕರೆಯುತ್ತೇವೆ ಇವುಗಳನ್ನು ಅಭಿವೃದ್ಧಿ ತಂಡವು ನಿರ್ವಹಿಸುತ್ತದೆ ಆದರೆ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಯೋಜನಾ ನಿರ್ವಹಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾರೆ ಪ್ರಾಜೆಕ್ಟ್ ನಿರ್ವಹಣಾ ಪ್ರಕ್ರಿಯೆಗಳು ಯಾವುವು ಎಂದು ನೋಡೋಣ ಪ್ರಾಜೆಕ್ಟ್ ನಿರ್ವಹಣಾ ಪ್ರಕ್ರಿಯೆಗಳು ಯೋಜನೆಯನ್ನು ಪ್ರಾರಂಭಿಸುವುದನ್ನು ಒಳಗೊಂಡಿರುತ್ತವೆ ಇಲ್ಲಿ ಪ್ರಾಜೆಕ್ಟ್ ವ್ಯವಸ್ಥಾಪಕರು ವ್ಯವಹಾರ ಪ್ರಕರಣ ಮತ್ತು ಪ್ರಾಜೆಕ್ಟ್ ಚಾರ್ಟರ್ ಅನ್ನು ಬರೆಯುತ್ತಾರೆ ನಾವು ಮುಂದುವರಿಯುತ್ತಿದ್ದಂತೆ ವ್ಯವಹಾರ ಪ್ರಕರಣ ಮತ್ತು ಪ್ರಾಜೆಕ್ಟ್ ಚಾರ್ಟರ್ ಅನ್ನು ನೋಡುತ್ತೇವೆ ಪ್ರಾಜೆಕ್ಟ್ ಮ್ಯಾನೇಜರ್ ಯೋಜನಾ ಪ್ರಕ್ರಿಯೆಗಳನ್ನು ಸಹ ನಿರ್ವಹಿಸುತ್ತಾನೆ ಅದು ಕೆಲಸದ ಸ್ಥಗಿತ ರಚನೆಯನ್ನು ಪೂರ್ಣಗೊಳಿಸುತ್ತದೆ ಮತ್ತು ಯೋಜನೆಯ ನಿಗದಿತ ವೆಚ್ಚದ ಅಂದಾಜು ಮತ್ತು ಮುಂತಾದವುಗಳನ್ನು ನಿರ್ವಹಿಸುತ್ತದೆ ತದನಂತರ ಪ್ರಾಜೆಕ್ಟ್ ಮ್ಯಾನೇಜರ್ ಕಾರ್ಯಗತಗೊಳಿಸುವ ಪ್ರಕ್ರಿಯೆಗಳನ್ನು ನಿರ್ವಹಿಸುತ್ತಾನೆ ಇದು ಮೂಲತಃ ಯೋಜನೆಯಲ್ಲಿ ವಿವರಿಸಿರುವಂತೆ ಕೆಲಸವನ್ನು ಪೂರ್ಣಗೊಳಿಸಲು ಅಗತ್ಯವಾದ ಕ್ರಮವನ್ನು ನಿರ್ವಹಿಸುತ್ತದೆ ಆದರೆ ನಂತರ ಕಾರ್ಯಗತಗೊಳಿಸುವ ಪ್ರಕ್ರಿಯೆಯಲ್ಲಿ ಯೋಜನೆಯಿಂದ ವಿಚಲನಗಳು ಉಂಟಾಗಬಹುದು ಪ್ರಾಜೆಕ್ಟ್ ವ್ಯವಸ್ಥಾಪಕರು ಮೇಲ್ವಿಚಾರಣೆ ಮತ್ತು ನಿಯಂತ್ರಣ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಾಗಿದೆ ಅಲ್ಲಿ ಯೋಜನಾ ವ್ಯವಸ್ಥಾಪಕರು ಯೋಜನೆಯ ಪ್ರಕಾರ ಯೋಜನೆಯು ಮುಂದುವರಿಯುತ್ತಿದೆಯೇ ಎ೦ದು ಪರಿಶೀಲಿಸುತ್ತಾರೆ ಯೋಜನೆಯಿಂದ ವಿಚಲನವಾಗುತ್ತದೆಯೇ ಮತ್ತು ವಿಚಲನಗಳಿದ್ದಾಗ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಪ್ರಗತಿಗೆ ಸರಿಹೊಂದುವಂತೆ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾರೆ ಯೋಜನೆಯೊಂದಿಗೆ ಪ್ರಾಜೆಕ್ಟ್ ಮತ್ತು ಅಂತಿಮವಾಗಿ ಪ್ರಾಜೆಕ್ಟ್ ಮ್ಯಾನೇಜರ್ ಮುಕ್ತಾಯ ಪ್ರಕ್ರಿಯೆಗಳನ್ನು ಕೈಗೊಳ್ಳಬೇಕಾಗಿದೆ ಅಲ್ಲಿ ಮುಕ್ತಾಯದ ದಾಖಲೆಗಳನ್ನು ರಚಿಸಲಾಗುತ್ತದೆ ಮತ್ತು ಗ್ರಾಹಕರು ಅಂತಿಮವಾಗಿ ಪ್ರಾಜೆಕ್ಟ್ ನ ಫಾರ್ಮಲ್ ಸ್ವೀಕಾರವನ್ನು ನೀಡುತ್ತಾರೆ ಪ್ರಾಜೆಕ್ಟ್ ನಿರ್ವಹಣಾ ಪ್ರಕ್ರಿಯೆಗಳನ್ನು ಕೈಗೊಳ್ಳಲು ಪ್ರಾಜೆಕ್ಟ್ ವ್ಯವಸ್ಥಾಪಕರಿಗೆ ಹಲವಾರು ಮಾರ್ಗಸೂಚಿಗಳಿವೆ ಪ್ರಾಜೆಕ್ಟ್ ನಿರ್ವಹಣಾ ಸ್ಟ್ಯಾಂಡರ್ಡ್ಸ್ ಗಳಲ್ಲಿ 2 ಮುಖ್ಯ ವಿಧಗಳಿವೆ ಒಂದು ಆಫ್ ದಿ ಶೆಲ್ಫ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಗಳು ಇವುಗಳನ್ನು ಪುಸ್ತಕಗಳಲ್ಲಿ ವಿವರಿಸಲಾಗಿದೆ ಮತ್ತು ಇತ್ಯಾದಿ ಪ್ರಾಜೆಕ್ಟ್ ಮ್ಯಾನೇಜರ್ ಬುಕ್ ಆಫ್ ನಾಲೆಡ್ಜ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬುಕ್ ಆಫ್ ನಾಲೆಡ್ಜ್ ಮತ್ತು ಪ್ರಿನ್ಸ್ 2 ಮತ್ತು ಐಎಸ್ಒ 21500 ಮತ್ತು ಮುಂತಾದವು ಇಲ್ಲಿ ಜನಪ್ರಿಯವಾಗಿವೆ ಇನ್ನೂ ಅನೇಕ ಪುಸ್ತಕಗಳಿವೆ ನಾವು ಇಲ್ಲಿ ಕೆಲವು ಪ್ರಮುಖ ಉದಾಹರಣೆಗಳನ್ನು ನೀಡಿದ್ದೇವೆ ಮತ್ತೊಂದೆಡೆ ಆಫ್ ದಿ ಶೆಲ್ಫ್ ಸ್ಟ್ಯಾಂಡರ್ಡ್ ಗೆ ಹೋಲಿಸಿದರೆ ಸಂಸ್ಥೆಯು ಸ್ವಲ್ಪ ವಿಭಿನ್ನವಾದ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಅನ್ನು ಹೊಂದಿರಬಹುದು ಅವರು ಅದನ್ನು ಟೈಲರ್ ಅಥವಾ ಅವರು ವಿಭಿನ್ನ ಸ್ಟ್ಯಾಂಡರ್ಡ್ ಗಳಿಂದ ವಿಭಿನ್ನ ಅಂಶಗಳನ್ನು ತೆಗೆದುಕೊಳ್ಳಬಹುದು ಮತ್ತು ಅವುಗಳು ಅನುಗುಣವಾದ ಇನ್ಹೌಸ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಅನ್ನು ಹೊಂದಿರಬಹುದು ಅಲ್ಲಿ ನಿರ್ದಿಷ್ಟ ಸಂಸ್ಥೆ ಸ್ಟ್ಯಾಂಡರ್ಡ್ ಗಳನ್ನು ಅನುಸರಿಸುತ್ತದೆ ಪಿಎಂ ಬಿ ಓಕೆ ಪ್ರಿನ್ಸ್ 2 ISO 21500 ನಲ್ಲಿ ಏನಿದೆ ಎಂಬುದನ್ನು ತಿಳಿದುಕೊಳ್ಳುವುದು ಒಳ್ಳೆಯದು ಮತ್ತು ನಮ್ಮ ಚರ್ಚೆಯಲ್ಲಿ ನಾವು ಯಾವುದೇ ಒಂದು ಸ್ಟ್ಯಾಂಡರ್ಡ್ ಗೆ ನಮ್ಮ ಚರ್ಚೆಯನ್ನು ನಿರ್ಬಂಧಿಸುವುದಿಲ್ಲ ಈ ಪಠ್ಯದಲ್ಲಿ ನಮ್ಮ ಚರ್ಚೆಯು ಈ ಎಲ್ಲದರಲ್ಲೂ ಬಳಸಲಾಗುವ ಸ್ಟ್ಯಾಂಡರ್ಡ್ ಗಳ ಪರಿಕಲ್ಪನೆಗಳ ಬಗ್ಗೆ ಹೆಚ್ಚು ಇರುತ್ತದೆ ಪ್ರಿನ್ಸ್ 2 ಜನಪ್ರಿಯ ಯೋಜನಾ ನಿರ್ವಹಣಾ ಮಾನದಂಡವಾಗಿದೆ ಪ್ರಿನ್ಸ್ ಎಂದರೆ ಪ್ರಾಜೆಕ್ಟ್ ಇನ್ ಕಂಟ್ರೋಲ್ಡ್ ಎನ್ವಿರೋನ್ಮೆಂಟ್ಸ್ ಪ್ರಾಜೆಕ್ಟ್ ಅನ್ನು ನಿಯಂತ್ರಿತ ಪರಿಸರದಲ್ಲಿ ಮಾಡುವುದು ಇದು ಕೇವಲ ಸಾಫ್ಟ್ವೇರ್ ಅಭಿವೃದ್ಧಿಗೆ ಸೀಮಿತವಾಗಿಲ್ಲ ಆದರೆ ಪ್ರಿನ್ಸ್1 ಅನ್ನು ಐಟಿ ಅಥವಾ ಸಾಫ್ಟ್ವೇರ್ ಪ್ರಾಜೆಕ್ಟ್ ನಿರ್ವಹಣೆಗೆ ಹೆಚ್ಚು ಗುರಿಯಾಗಿಸಲಾಗಿತ್ತು ಮತ್ತು ಪ್ರಿನ್ಸ್2 ಹೆಚ್ಚು ಸಾಮಾನ್ಯವಾದ ಪ್ರಾಜೆಕ್ಟ್ ನಿರ್ವಹಣಾ ಸ್ಟ್ಯಾಂಡರ್ಡ್ ಆಗಿದೆ ಇದನ್ನು ಯುನೈಟೆಡ್ ಕಿಂಗ್ಡಮ್ ಸರ್ಕಾರದ ವಾಣಿಜ್ಯ ಕಚೇರಿ ಅಭಿವೃದ್ಧಿಪಡಿಸಿದೆ ಇದು ಯುನೈಟೆಡ್ ಕಿಂಗ್ಡಂ ನಲ್ಲಿ ಬಹಳ ಜನಪ್ರಿಯವಾಗಿದೆ ಇದು ಪ್ರಕ್ರಿಯೆ ಚಾಲಿತ ವಿಧಾನವಾಗಿದೆ ಮತ್ತು ಇದನ್ನು ಸಣ್ಣ ಮತ್ತು ದೊಡ್ಡ ಪ್ರಾಜೆಕ್ಟ್ ಗಳಿಗೆ ಬಳಸಲಾಗುತ್ತದೆ ಪ್ರಿನ್ಸ್ 2 ನಲ್ಲಿ ಮೂಲಭೂತವಾಗಿ ಏಳು ಪ್ರಕ್ರಿಯೆಗಳಿವೆ ಪ್ರಾಜೆಕ್ಟ್ ಗಳ ಆರಂಭಿಕ ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವುದು ಪ್ರಕ್ರಿಯೆಗಳನ್ನು ಪ್ರಾರಂಭಿಸುವುದು ಪ್ರಕ್ರಿಯೆಗಳನ್ನು ನಿರ್ದೇಶಿಸುವುದು ಅಥವಾ ಕಾರ್ಯಗತಗೊಳಿಸುವುದು ಒಂದು ಹಂತದ ಗಡಿಯನ್ನು ನಿರ್ವಹಿಸುವುದು ಒಂದು ಹಂತವನ್ನು ನಿಯಂತ್ರಿಸುವುದು ಮತ್ತು ಉತ್ಪನ್ನ ವಿತರಣೆಯನ್ನು ನಿರ್ವಹಿಸುವುದು ನಾವು ಅದನ್ನು ಚಿತ್ರಾತ್ಮಕವಾಗಿ ಪ್ರತಿನಿಧಿಸಿದರೆ ಪ್ರಾರಂಭದ ಪ್ರಕ್ರಿಯೆ ಇದೆ ನಂತರ ಪ್ರಾಜೆಕ್ಟ್ ನ ಉದ್ದಕ್ಕೂ ಇರುವ 2 ಮುಖ್ಯ ಪ್ರಕ್ರಿಯೆಗಳು ಪ್ರಾಜೆಕ್ಟ್ ಅನ್ನು ನಿರ್ದೇಶಿಸುವುದು ಇದು ಮೂಲತಃ ಯೋಜನೆಯ ಕಾರ್ಯಗತಗೊಳಿಸುವಿಕೆ ಮತ್ತು ನಂತರ ಯೋಜನೆ ಉದ್ದಕ್ಕೂ ಮುಂದುವರಿಯುತ್ತದೆ ಏಕೆಂದರೆ ಒಮ್ಮೆ ಆರಂಭಿಕ ಯೋಜನೆಯನ್ನು ಮಾಡಿದ ನಂತರ ನಿರಂತರವಾಗಿ ಪರಿಷ್ಕರಿಸಲಾಗುತ್ತದೆ ಮತ್ತು ಯೋಜನೆಯನ್ನು ಆಧರಿಸಿದೆ ಯೋಜನೆ ಪೂರ್ಣಗೊಂಡ ನಂತರ ಆರಂಭಿಕ ಯೋಜನೆ ಪೂರ್ಣಗೊಂಡಿದೆ ಪ್ರಾಜೆಕ್ಟ್ ಅನ್ನು ಪ್ರಾರಂಭಿಸಲಾಗಿದೆ ಮತ್ತು ಪ್ಪ್ರಾಜೆಕ್ಟ್ ವಿವಿಧ ಹಂತಗಳಿಗೆ ಒಳಗಾಗುತ್ತದೆ ಮತ್ತು ಪ್ರತಿ ಹಂತದಲ್ಲಿ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಯೋಜನೆಯ ಚಟುವಟಿಕೆಗಳನ್ನು ನಿರ್ದೇಶಿಸುತ್ತಾರೆ ಪ್ರಾಜೆಕ್ಟ್ ತಂಡವು ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ ಇಲ್ಲಿ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಪ್ರತಿ ಹಂತದ ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ನಿಯಂತ್ರಿಸುತ್ತಾರೆ ಹಂತದ ಕೊನೆಯಲ್ಲಿ ಹೊಸ ಹಂತವನ್ನು ಪ್ರಾರಂಭಿಸಬೇಕಾಗಿದೆ ಆದ್ದರಿಂದ ಇದನ್ನು ಹಂತದ ಗಡಿಯನ್ನು ನಿರ್ವಹಿಸುವುದು ಎಂದು ಕರೆಯಲಾಗುತ್ತದೆ ಎಲ್ಲಾ ಹಂತಗಳು ಪೂರ್ಣಗೊಂಡ ನಂತರ ಒಂದೊಂದಾಗಿ ಹಂತಗಳನ್ನು ಇಲ್ಲಿ ಕೈಗೆತ್ತಿಕೊಳ್ಳಲಾಗುತ್ತದೆ ಎಲ್ಲಾ ಹಂತಗಳು ಪೂರ್ಣಗೊಂಡ ನಂತರ ಮುಕ್ತಾಯ ಪ್ರಕ್ರಿಯೆಗಳು ಪ್ರಾಜೆಕ್ಟ ವ್ಯವಸ್ಥಾಪಕರು ಕೈಗೊಳ್ಳುತ್ತಾರೆ ಐ ಎಸ್ ಓ 21500 ಜೀವನ ಚಕ್ರದಲ್ಲಿ ಪ್ರಾರಂಭಿಕ ಪ್ರಕ್ರಿಯೆಗಳು ಯೋಜನಾ ಪ್ರಕ್ರಿಯೆಗಳು ಪ್ರಕ್ರಿಯೆಗಳನ್ನು ಕಾರ್ಯಗತಗೊಳಿಸುವುದು ಅಥವಾ ನಿರ್ದೇಶಿಸುವುದು ಅಥವಾ ಕಾರ್ಯಗತಗೊಳಿಸುವುದು ಅಂತಿಮವಾಗಿ ಮುಕ್ತಾಯ ಪ್ರಕ್ರಿಯೆಗಳು ಮತ್ತು ಅದರ ಮೂಲಕ ನಿಯಂತ್ರಣ ಪ್ರಕ್ರಿಯೆಗಳನ್ನು ಪ್ರಾಜೆಕ್ಟ ವ್ಯವಸ್ಥಾಪಕರು ನಡೆಸುತ್ತಾರೆ ಪಿಎಂ ಬಿ ಓಕೆ ಬಹಳ ಜನಪ್ರಿಯವಾದ ಯೋಜನಾ ನಿರ್ವಹಣಾ ಸ್ಟ್ಯಾಂಡರ್ಡ್ ಆಗಿದೆ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬಾಡಿ ಆಫ್ ನಾಲೆಜ್ಫ್ ಎ೦ದು ಇದರ ಅರ್ಥ ಇದು ವಿವಿಧ ಯೋಜನೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಪ್ರಬಲ ಯೋಜನಾ ನಿರ್ವಹಣಾ ಸ್ಟ್ಯಾಂಡರ್ಡ್ ಆಗಿದೆ ಪಿಎಂ ಬಿ ಓಕೆ ಮೂಲತಃ ಹಲವಾರು ಪರಿಭಾಷೆಗಳು ಮತ್ತು ಮಾರ್ಗಸೂಚಿಗಳನ್ನು ಒಳಗೊಂಡಿದೆ ಮತ್ತು ಇದನ್ನು ಪುಸ್ತಕದ ರೂಪದಲ್ಲಿ ದಾಖಲಿಸಲಾಗಿದೆ ಮೇಲೆ ನೀವು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಬುಕ್ ಆಫ್ ನಾಲೆಡ್ಜ್ ಪಿಎಂ ಬಿ ಓಕೆ ಮಾರ್ಗದರ್ಶಿ ನೋಡಬಹುದು ಇದನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಪಿ ಎಂ ಐ ಪ್ರಕಟಿಸಿದೆ ಈ ಮಾರ್ಗದರ್ಶಿಯನ್ನು ಪಿ ಎಂ ಐ ನೀಡುವ ಸರ್ಟಿಫಿಕೇಷನ್ ಕ್ಕಾಗಿ ತಯಾರಿಸಲು ಬೆಂಬಲವಾಗಿ ಬಳಸಲಾಗುತ್ತದೆ ಪಿಎಂ ಬಿ ಓಕೆ ನಲ್ಲಿ ವಿವಿಧ ಪ್ರಕ್ರಿಯೆಯ ಗುಂಪುಗಳಿವೆ ಪ್ರತಿ ಪ್ರಕ್ರಿಯೆಯ ಗುಂಪು ಹಲವಾರು ಪ್ರಕ್ರಿಯೆಗಳನ್ನು ಒಳಗೊಂಡಿದೆ ಪ್ರಾರಂಭಿಸುವ ಪ್ರಕ್ರಿಯೆಯ ಗುಂಪು ಪ್ರಾಜೆಕ್ಟ್ ಪ್ರಾರಂಭಿಕ ಚಟುವಟಿಕೆಗಳನ್ನು ಪ್ರಾಜೆಕ್ಟ್ ವ್ಯವಸ್ಥಾಪಕರು ನಡೆಸುತ್ತಾರೆ ಮತ್ತು ಪ್ರಾಜೆಕ್ಟ್ ಪ್ರಾರಂಭವಾಗುತ್ತಿದ್ದಂತೆ ಯೋಜನಾ ಪ್ರಕ್ರಿಯೆಗಳನ್ನು ಪ್ರಾಜೆಕ್ಟ್ ವ್ಯವಸ್ಥಾಪಕರು ನಡೆಸುತ್ತಾರೆ ಆರಂಭಿಕ ಯೋಜನೆಯನ್ನು ತಯಾರಿಸಲಾಗುತ್ತದೆ ಮತ್ತು ಯೋಜನೆಯನ್ನು ನಿರಂತರವಾಗಿ ಪರಿಷ್ಕರಿಸಲಾಗುತ್ತದೆ ಕಾರ್ಯಗತಗೊಳಿಸುವ ಪ್ರಕ್ರಿಯೆಗಳು ಪ್ರಾಜೆಕ್ಟ್ ವ್ಯವಸ್ಥಾಪಕರು ವಿವಿಧ ಚಟುವಟಿಕೆಗಳನ್ನು ಕೈಗೊಳ್ಳಲು ಪ್ರಾಜೆಕ್ಟ್ ತಂಡವನ್ನು ನಿರ್ದೇಶಿಸುತ್ತಾರೆ ಮತ್ತು ಅದೇ ಸಮಯದಲ್ಲಿ ನಿಯಂತ್ರಣ ಪ್ರಕ್ರಿಯೆಗಳನ್ನು ನಡೆಸಲಾಗುತ್ತದೆ ಯೋಜನೆಯಿಂದ ವಿಚಲನಗಳಿದ್ದಲ್ಲಿ ಅವನು ಮೇಲ್ವಿಚಾರಣೆ ಮಾಡುತ್ತಾರೆ ಮತ್ತು ನಿಯಂತ್ರಣ ಕ್ರಮಗಳನ್ನು ನಿರ್ವಹಿಸುತ್ತಾರೆ ಪ್ರಾಜೆಕ್ಟ್ ಪೂರ್ಣಗೊಂಡ ನಂತರ ಮುಕ್ತಾಯ ಪ್ರಕ್ರಿಯೆಗಳನ್ನು ಕೈಗೊಳ್ಳಲಾಗುತ್ತದೆ ಆದ್ದರಿಂದ ಇವುಗಳು ಪಿಎಂ ಬಿ ಓಕೆ ನಲ್ಲಿ 5 ಮುಖ್ಯ ಪ್ರಕ್ರಿಯೆ ಗುಂಪುಗಳಾಗಿವೆ ಪ್ರಾರಂಭವಾಗುವ ಪ್ರಕ್ರಿಯೆಗಳು ಯೋಜನಾ ಪ್ರಕ್ರಿಯೆಗಳು ನಿಯಂತ್ರಣ ಪ್ರಕ್ರಿಯೆಗಳು ಕಾರ್ಯಗತಗೊಳಿಸುವ ಪ್ರಕ್ರಿಯೆಗಳು ಮತ್ತು ಮುಕ್ತಾಯ ಪ್ರಕ್ರಿಯೆಗಳು ಈ ಎಲ್ಲಾ ವಿಭಿನ್ನ ಪ್ರಾಜೆಕ್ಟ್ ನಿರ್ವಹಣಾ ಸ್ಟ್ಯಾಂಡರ್ಡ್ ಗಳಲ್ಲಿ ನೀವು ನೋಡುವಂತೆ ಅನೇಕ ವಿಷಯಗಳು ಸಾಮಾನ್ಯವಾಗಿದೆ ಪ್ರಕ್ರಿಯೆಗಳು ಪ್ರಾರಂಭ ಯೋಜನೆ ಕಾರ್ಯಗತಗೊಳಿಸುವಿಕೆ ಅಥವಾ ನಿರ್ದೇಶನ ಮೇಲ್ವಿಚಾರಣೆ ಮತ್ತು ನಿಯಂತ್ರಿಸುವುದು ಮತ್ತು ಅಂತಿಮವಾಗಿ ಮುಕ್ತಾಯ ಪ್ರಕ್ರಿಯೆಗಳು ಆಗಿವೆ ನಾನು ಮೊದಲೇ ಹೇಳಿದಂತೆ ಯಾವುದೇ ಒಂದು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ಗೆ ನಮ್ಮನ್ನು ನಾವೇ ನಿರ್ಬಂಧಿಸುವುದಿಲ್ಲ ಆದರೆ ಈ ಎಲ್ಲಾ ವಿಭಿನ್ನ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಸ್ಟ್ಯಾಂಡರ್ಡ್ ಗಳಲ್ಲಿ ಪ್ರಾಜೆಕ್ಟ್ ಮ್ಯಾನೇಜಿಂಗ್ ಮ್ಯಾನೇಜ್ಮೆಂಟ್ ಪ್ರಕ್ರಿಯೆಗಳನ್ನು ನಾವು ನೋಡುತ್ತೇವೆ ಪ್ರಾಜೆಕ್ಟ್ ಜೀವನಚಕ್ರದಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಮೊದಲು ನಡೆಸುವ ಪ್ರಕ್ರಿಯೆಗಳು ಪ್ರಾರಂಭಿಕ ಪ್ರಕ್ರಿಯೆಗಳು ಎಂದು ಕರೆಯಲಾಗುತ್ತವೆ ಈ ಪ್ರಕ್ರಿಯೆಗಳ ಮುಖ್ಯ ಗುರಿ ಯೋಜನೆಯನ್ನು ಪ್ರಾರಂಭಿಸುವುದು ಈ ಪ್ರಾರಂಭಿಕ ಪ್ರಕ್ರಿಯೆಗಳ ಔಟ್ಪುಟ್ ಗಳು ಪ್ರಾಜೆಕ್ಟ್ ಮ್ಯಾನೇಜರ್ ಆಯ್ಕೆ ಮಾಡಿಕೊಂಡಿರುವುದು ಪ್ರಮುಖ ಪಾಲುದಾರರನ್ನು ಗುರುತಿಸಲಾಗಿದೆ ಮತ್ತು ಪ್ರಾಜೆಕ್ಟ್ ಚಾರ್ಟರ್ ಪೂರ್ಣಗೊಂಡಿದೆ ಪ್ರಾಜೆಕ್ಟ್ ಯೋಜನೆ ಪ್ರಕ್ರಿಯೆಗಳ ಔಟ್ಪುಟ್ ಕೆಲಸದ ಸ್ಥಗಿತ ರಚನೆ ಗ್ಯಾಂಟ್ ಚಾರ್ಟ್ ರೂಪದಲ್ಲಿ ಪ್ರಾಜೆಕ್ಟ್ ಷೆಡ್ಯೂಲ್ ಮತ್ತು ಎಲ್ಲಾ ಅವಲಂಬನೆಗಳು ಸಂಪನ್ಮೂಲಗಳ ಗುರುತಿಸುವಿಕೆ ಮತ್ತು ಆದ್ಯತೆಯ ಅಪಾಯಗಳ ಪಟ್ಟಿಯನ್ನು ಒಳಗೊಂಡಿದೆ ನಾವು ಎರಡು ಜನಪ್ರಿಯ ಯೋಜನಾ ನಿರ್ವಹಣಾ ಸ್ಟ್ಯಾಂಡರ್ಡ್ ಗಳಾದ ಪ್ರಿನ್ಸ್ ಮತ್ತು ಪಿಎಂ ಬಿ ಓಕೆ ಅನ್ನು ಹೋಲಿಸಿದರೆ ಪ್ರಿನ್ಸ್ ಮೂಲವು ಯುನೈಟೆಡ್ ಕಿಂಗ್ಡಮ್ ಎಂದು ನಾವು ನೋಡಬಹುದು ಆದರೆ ಪಿಎಂಬಿಓಕೆ ಮೂಲವು ಯುನೈಟೆಡ್ ಸ್ಟೇಟ್ಸ್ ಆಗಿದೆ ಇಲ್ಲಿ ಪ್ರಿನ್ಸ್2 ಅನ್ನು ಎಪಿಎಂಜಿ ನಿರ್ವಹಿಸುತ್ತದೆ ಅಂದರೆ ಅಸೋಸಿಯೇಷನ್ ಫಾರ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಗ್ರೂಪ್ ಪಿಎಂಬಿಓಕೆ ಅನ್ನು ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ನಿರ್ವಹಿಸುತ್ತದೆ ಇವೆರಡೂ ವಿಶ್ವಾದ್ಯಂತ ಬಳಸಲ್ಪಟ್ಟಿವೆ ಆದರೆ ಪಿಎಂಬಿಓಕೆ ಅನ್ನು ಪ್ರಿನ್ಸ್2 ಗಿಂತ ಹೆಚ್ಚು ವ್ಯಾಪಕವಾಗಿ ಬಳಸಲಾಗುತ್ತದೆ ಪ್ರಿನ್ಸ್2 ನೀವು ನೋಡಿದಂತೆ ಪ್ರಕ್ರಿಯೆ ಆಧಾರಿತ ವಿಧಾನವಾಗಿದೆ ಆದರೆ ಪಿಎಂ ಬಿ ಓಕೆ ಎಂಬುದು ಜ್ಞಾನದ ದಾಖಲಾತಿಯಾಗಿದೆ ಇದು ಲಿಖಿತವಲ್ಲ ಮತ್ತು ಪ್ರಾಜೆಕ್ಟ್ ಮ್ಯಾನೇಜರ್ ತನ್ನದೇ ಆದ ಪ್ರಕ್ರಿಯೆಗಳನ್ನು ಅಳವಡಿಸಿಕೊಳ್ಳಲು ನಮ್ಯತೆಯನ್ನು ಹೊಂದಿದ್ದಾನೆ ಆದರೆ ಇವು ಕೇವಲ ಮಾರ್ಗಸೂಚಿಗಳಾಗಿ ಕಾರ್ಯನಿರ್ವಹಿಸುತ್ತವೆ ಪ್ರಿನ್ಸ್2 ಅನ್ನು ಹೆಚ್ಚಾಗಿ ಉಕೆ ನಲ್ಲಿ ಬಳಸಲಾಗುತ್ತದೆ ಪಿಎಂ ಬಿ ಓಕೆ ಅನ್ನು ವಿಶ್ವಾದ್ಯಂತ ಬಳಸಲಾಗುತ್ತದೆ ವಿಶ್ವಾದ್ಯಂತ 75 ಪ್ರತಿಶತ ಯೋಜನೆಗಳು ಪಿಎಂ ಬಿ ಓಕೆ ಅನ್ನು ಬಳಸುತ್ತವೆ ಈಗ ನಾವು ಜೀವನ ಚಕ್ರ ಮಾದರಿಗಳನ್ನು ನೋಡೋಣ ಏಕೆಂದರೆ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಪ್ರಾಜೆಕ್ಟ್ ನಿರ್ವಹಣೆಯನ್ನು ಕಾರ್ಯಗತಗೊಳಿಸುತ್ತಾರೆ ಪ್ರಾಜೆಕ್ಟ್ ನಿರ್ವಹಣಾ ಪ್ರಕ್ರಿಯೆಗಳನ್ನು ಕಾರ್ಯಗತಗೊಳಿಸುತ್ತಾರೆ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ಪ್ರಾಜೆಕ್ಟ್ ತಂಡವನ್ನು ನಿರ್ದೇಶಿಸುತ್ತಾರೆ ವಿಭಿನ್ನ ಹಂತಗಳಲ್ಲಿ ಪ್ರಾಜೆಕ್ಟ್ ತಂಡವು ವಿಭಿನ್ನ ಚಟುವಟಿಕೆಗಳನ್ನು ಹೊಂದಿದೆ ಆದ್ದರಿಂದ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ನಾವು ವಿವಿಧ ಜೀವನ ಚಕ್ರ ಮಾದರಿಗಳ ಬಗ್ಗೆ ಸ್ಪಷ್ಟವಾಗಿರಬೇಕು ಅಭಿವೃದ್ಧಿಯು ಯಾವ ಹಂತಗಳಲ್ಲಿ ಮುಂದುವರಿಯುತ್ತದೆ ಹಂತದ ಗಡಿಗಳು ಮತ್ತು ಮುಂತಾದವುಗಳ ಬಗ್ಗೆ ಇಲ್ಲಿ ನಾವು ಮೂಲ ಪರಿಕಲ್ಪನೆಗಳಿಗೆ ಮಾತ್ರ ಒತ್ತು ನೀಡುತ್ತೇವೆ ಅಂತರ್ಬೋಧೆಯಿಂದ ಸಾಫ್ಟ್ವೇರ್ ಜೀವನ ಚಕ್ರವು ಮೊದಲು ಯಾರಾದರೂ ಸಾಫ್ಟ್ವೇರ್ ನ ಅಗತ್ಯವನ್ನು ಯೋಚಿಸುತ್ತಾರೆ ಮತ್ತು ನಂತರ ಪ್ರಾಜೆಕ್ಟ್ ಅನ್ನು ನಿರ್ದಿಷ್ಟಪಡಿಸಲಾಗುತ್ತದೆ ವಿನ್ಯಾಸಗೊಳಿಸಲಾಗಿದೆ ಸಂಕೇತಗೊಳಿಸಲಾಗಿದೆ ಪರೀಕ್ಷಿಸಲಾಗುತ್ತದೆ ಅಂತಿಮವಾಗಿ ವಿತರಿಸಲಾಗುತ್ತದೆ ಅದನ್ನು ತಲುಪಿಸಿ ಬಳಸಿದ ನಂತರ ನಿರ್ವಹಣೆಯ ಅಗತ್ಯವಿರುತ್ತದೆ ಸಾಫ್ಟ್ವೇರ್ ಹಲವಾರು ವರ್ಷಗಳಿಂದ ನಿರ್ವಹಣಾ ಚಟುವಟಿಕೆಗಳು ಮುಂದುವರಿಯುವುದರಿಂದ ಹಲವಾರು ವರ್ಷಗಳವರೆಗೆ ನಿರ್ವಹಣೆಗೆ ಒಳಗಾಗುತ್ತದೆ ಮತ್ತು ಅಂತಿಮವಾಗಿ ಸಾಫ್ಟ್ವೇರ್ ಅನ್ನು ಬಳಸದಿದ್ದಲ್ಲಿ ಅದು ನಿವೃತ್ತಿಯಾಗುತ್ತದೆ ಆದ್ದರಿಂದ ಇದು ಸಾಫ್ಟ್ವೇರ್ ಅಭಿವೃದ್ಧಿಯ ಅರ್ಥಗರ್ಭಿತ ಮಾದರಿ ಆಗಿದೆ ಪರಿಕಲ್ಪನೆ ನಿರ್ದಿಷ್ಟಪಡಿಸಿ ವಿನ್ಯಾಸ ಕೋಡ್ ಪರೀಕ್ಷೆ ತಲುಪಿಸಿ ನಿರ್ವಹಿಸಿ ಮತ್ತು ನಿವೃತ್ತಿ ಸಾಫ್ಟ್ವೇರ್ ಜೀವನ ಚಕ್ರದ ಈ ಪರಿಕಲ್ಪನಾ ಮಾದರಿಯನ್ನು ಆಧರಿಸಿ ವಿವಿಧ ಜೀವನ ಚಕ್ರ ಮಾದರಿಗಳನ್ನು ಪ್ರಸ್ತಾಪಿಸಲಾಗಿದೆ ಅಲ್ಲಿ ಈ ಚಟುವಟಿಕೆಗಳ ಅನುಕ್ರಮವು ಬದಲಾಗುತ್ತದೆ ಜೀವನ ಚಕ್ರ ಮಾದರಿಯನ್ನು ಪ್ರಕ್ರಿಯೆಯ ಮಾದರಿ ಅಥವಾ ಸಾಫ್ಟ್ವೇರ್ ಅಭಿವೃದ್ಧಿ ಜೀವನಚಕ್ರ ಮಾದರಿ ಎಂದೂ ಕರೆಯಲಾಗುತ್ತದೆ ಇದು ಸಾಫ್ಟ್ವೇರ್ ಜೀವನ ಚಕ್ರದ ಡೈಗ್ರಾಮ್ಮ್ಯಾಟಿಕ್ ನಿರೂಪಣೆಯಾಗಿದೆ ಮತ್ತು ಇದು ವಿವರಣೆಯೊಂದಿಗೆ ಇರುತ್ತದೆ ಸಾಫ್ಟ್ವೇರ್ ಜೀವನ ಚಕ್ರ ಮಾದರಿಯು ಉತ್ಪನ್ನ ಅಭಿವೃದ್ಧಿಯ ಸಮಯದಲ್ಲಿ ಕೈಗೊಳ್ಳುವ ಎಲ್ಲಾ ಚಟುವಟಿಕೆಗಳನ್ನು ಮೂಲಭೂತವಾಗಿ ಗುರುತಿಸುತ್ತದೆ ಇದು ಚಟುವಟಿಕೆಗಳಲ್ಲಿ ಆದ್ಯತೆಯ ಆದೇಶವನ್ನು ಸಹ ಸ್ಥಾಪಿಸುತ್ತದೆ ಮತ್ತು ಇದು ಜೀವನ ಚಕ್ರವನ್ನು ಹಂತಗಳಾಗಿ ವಿಂಗಡಿಸುತ್ತದೆ ಮತ್ತು ಪ್ರತಿ ಹಂತವು ಹಲವಾರು ಉಪ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ವಿನ್ಯಾಸ ಹಂತವು ರಚನಾತ್ಮಕ ವಿನ್ಯಾಸ ರಚನಾತ್ಮಕ ವಿಶ್ಲೇಷಣೆ ರಚನಾತ್ಮಕ ವಿನ್ಯಾಸ ವಿನ್ಯಾಸ ವಿಮರ್ಶೆ ಮತ್ತು ಮುಂತಾದ ಉಪ ಚಟುವಟಿಕೆಗಳನ್ನು ಒಳಗೊಂಡಿರಬಹುದು ಬಹಳ ಸಣ್ಣ ಪ್ರಾಜೆಕ್ಟ್ ಗಳಿಗಾಗಿ ವಿದ್ಯಾರ್ಥಿ ನಿಯೋಜನೆ ಎಂದು ಹೇಳೋಣ ವಿದ್ಯಾರ್ಥಿಯು ಅರಿವಿಲ್ಲದೆ ಬಿಲ್ಡ್ ಮತ್ತು ಫಿಕ್ಸ್ ಮಾದರಿಯನ್ನು ಅನುಸರಿಸುತ್ತಾನೆ ಅದು ಫಾರ್ಮಲ್ ಲೈಫ್ ಸೈಕಲ್ ಮಾದರಿಯಲ್ಲ ಆದರೆ ಇದು ಅಂತರ್ಬೋಧೆಯಿಂದ ವಿದ್ಯಾರ್ಥಿಗೆ ಬರುತ್ತದೆ ಇದು ವಿದ್ಯಾರ್ಥಿಗಳ ನಿಯೋಜನೆಯಂತಹ ಸಣ್ಣ ಪ್ರಾಜೆಕ್ಟ್ ಗಳಿಗೆ ಯಶಸ್ಸನ್ನು ನೀಡುತ್ತದೆ ಅಲ್ಲಿ ಸಮಸ್ಯೆ ವ್ಯಕ್ತಿಯ ಹಿಡಿತದಲ್ಲಿದೆ ಬಿಲ್ಡ್ ಮತ್ತು ಫಿಕ್ಸ್ ಮಾದರಿ ಕಾರ್ಯನಿರ್ವಹಿಸುತ್ತದೆ ಹೆಸರೇ ಹೇಳುವಂತೆ ಇಲ್ಲಿ ಆರಂಭಿಕ ಕಟ್ಟಡವು ಪ್ರಾಜೆಕ್ಟ್ ಗಾಗಿ ಕೋಡ್ ಅನ್ನು ಇಲ್ಲಿ ಬರೆಯಿರಿ ಮತ್ತು ನಂತರ ಪರೀಕ್ಷಿಸಿ ಕೋಡ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದಿರುವವರೆಗೆ ಪರಿಹಾರಗಳನ್ನು ನಿರ್ವಹಿಸಿ ಮತ್ತೆ ಪರೀಕ್ಷೆಯನ್ನು ಕೈಗೊಳ್ಳಿ ಅಭಿವೃದ್ಧಿ ಹೊಂದಿದ ಕೋಡ್ ಎಲ್ಲಾ ಪರೀಕ್ಷೆಗಳನ್ನು ಹಾದುಹೋಗುವವರೆಗೆ ಮತ್ತೆ ಪರೀಕ್ಷಿಸಿ ಇದನ್ನು ಪರಿಶೋಧನಾ ಮಾದರಿ ಎಂದೂ ಕರೆಯುತ್ತಾರೆ ಇಲ್ಲಿ ಸಮಸ್ಯೆ ತುಂಬಾ ಚಿಕ್ಕದಾಗಿದೆ ಮತ್ತು ಡೆವಲಪರ್ ಗೆ ತಾನು ಭಾವಿಸುವ ಯಾವುದೇ ಚಟುವಟಿಕೆಗಳನ್ನು ಕೈಗೊಳ್ಳುವ ನಮ್ಯತೆ ಮತ್ತು ಸ್ವಾತಂತ್ರ್ಯವಿದೆ ಆದ್ದರಿಂದ ಬಿಲ್ಡ್ ಮತ್ತು ಫಿಕ್ಸ್ ಮಾದರಿಯಲ್ಲಿ ಸಾಕಷ್ಟು ನಮ್ಯತೆಗಳಿವೆ ಉದಾಹರಣೆಗೆ ಡೆವಲಪರ್ ಮೊದಲು ಕೋಡ್ ಮಾಡಬಹುದು ನಂತರ ಪರೀಕ್ಷಿಸಬಹುದು ಸ್ವಲ್ಪ ವಿನ್ಯಾಸ ಮಾಡಬಹುದು ನಂತರ ಪರೀಕ್ಷಿಸಬಹುದು ಸರಿಪಡಿಸಬಹುದು ಮತ್ತು ಹೀಗೆ ನಂತರ ಕೆಲವು ವಿನ್ಯಾಸ ಪರೀಕ್ಷೆ ಕೋಡ್ ಬದಲಾಯಿಸಿ ಅಥವಾ ನಿರ್ದಿಷ್ಟಪಡಿಸಬಹುದು ನಂತರ ಕೋಡ್ ವಿನ್ಯಾಸ ಪರೀಕ್ಷೆ ಇತ್ಯಾದಿ ಆದ್ದರಿಂದ ಈ ಮಾದರಿಯು ವಿದ್ಯಾರ್ಥಿಗಳ ನಿಯೋಜನೆಯಂತೆ ಕ್ಷುಲ್ಲಕವಾದ ಪ್ರಾಜೆಕ್ಟ್ ಗಳಿಗೆ ಮಾತ್ರ ಸೂಕ್ತವಾದ ಅನೌಪಚಾರಿಕ ಮಾದರಿಯಾಗಿದೆ ಆದರೆ ಒಂದು ತಂಡವು ಅಭಿವೃದ್ಧಿಯನ್ನು ಕೈಗೊಳ್ಳಬೇಕಾದಾಗ ಫಾರ್ಮಲ್ ಪ್ರೋಸೆಸ್ ಪ್ರಕ್ರಿಯೆಯ ಮಾದರಿಯನ್ನು ಅನುಸರಿಸಬೇಕಾದರೆ ತಂಡದ ಸದಸ್ಯರುಗಳಲ್ಲಿ ಯಾವ ಚಟುವಟಿಕೆಗಳು ಯಾವ ಚಟುವಟಿಕೆಯನ್ನು ಏನು ಮಾಡಬೇಕೆಂಬುದರ ಬಗ್ಗೆ ನಿಖರವಾದ ತಿಳುವಳಿಕೆ ಇರಬೇಕು ಯಾರು ಏನು ಮಾಡುತ್ತಾರೆ ಮತ್ತು ಇತ್ಯಾದಿ ಇಲ್ಲದಿದ್ದರೆ ಅದು ಅವ್ಯವಸ್ಥೆಯನ್ನು ಉಂಟು ಮಾಡುತ್ತದೆ ಮತ್ತು ಪ್ರಾಜೆಕ್ಟ್ ವೈಫಲ್ಯಕ್ಕೆ ಕಾರಣವಾಗುತ್ತದೆ ನಾನ್ ಟ್ರಿವಿಅಲ್ ಪ್ರಾಜೆಕ್ಟ್ ಅನ್ನು ಅಭಿವೃದ್ಧಿಪಡಿಸಲು ಬಿಲ್ಡ್ ಮತ್ತು ಫಿಕ್ಸ್ಡ್ ಮಾದರಿಯನ್ನು ಬಳಸಿದರೆ ತಂಡವು ಬಿಲ್ಡ್ ಮತ್ತು ಫಿಕ್ಸ್ ಮಾದರಿಯನ್ನು ಬಳಸಲು ಪ್ರಾರಂಭಿಸಿ ಬಹುಶಃ ಡೆವಲಪರ್ ಗಳಲ್ಲಿ ಒಬ್ಬರು ಕೋಡ್ ಬರೆಯಲು ಪ್ರಾರಂಭಿಸುತ್ತಾರೆ ಇನ್ನೊಬ್ಬರು ವಿನ್ಯಾಸಗೊಳಿಸಲು ಪ್ರಯತ್ನಿಸುತ್ತಾರೆ ಮೂರನೆಯವರು ಪರೀಕ್ಷಾ ಡಾಕ್ಯುಮೆಂಟ್ ಮಾಡಿ ಮತ್ತು ಹೀಗೆ ಇನ್ನೊಬ್ಬರು ಐಒ ಅನ್ನು ಮೊದಲು ವ್ಯಾಖ್ಯಾನಿಸಿ ಈ ರೀತಿಯಾಗಿ ಪ್ರಾಜೆಕ್ಟ್ ಯಶಸ್ವಿಯಾಗುವುದಿಲ್ಲ ತುಂಬಾ ವಿಳಂಬವಾಗಲಿದೆ ಕಳಪೆ ಗುಣಮಟ್ಟದ ಕೋಡ್ ಹೊರಬರುತ್ತದೆ ಸಾಕಷ್ಟು ನಿಷ್ಕ್ರಿಯತೆ ಇರುತ್ತದೆ ವೆಚ್ಚ ಹೆಚ್ಚಾಗುತ್ತದೆ ಮತ್ತು ಕಳಪೆ ಗುಣಮಟ್ಟದ ಕೋಡ್ ಹೊರಬರುತ್ತದೆ ಆದ್ದರಿಂದ ಬಿಲ್ಡ್ ಮತ್ತು ಫಿಕ್ಸ್ ಮಾದರಿಯಂತಹ ಇನ್ ಫಾರ್ಮಲ್ ಪ್ರಾಜೆಕ್ಟ್ ಮಾದರಿಯು ನಾನ್ ಟ್ರಿವಿಅಲ್ ಪ್ರಾಜೆಕ್ಟ್ ಕೆಲಸಗಳಿಗೆ ಸೂಕ್ತವಲ್ಲ ನಾವು ವಿಭಿನ್ನ ಪ್ರಾಜೆಕ್ಟ್ ಜೀವನಚಕ್ರ ಮಾದರಿಗಳನ್ನು ನೋಡುವ ಮೊದಲು ಫೆಸ್ ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೀರಿಯ ಏನೆಂದು ನೀವು ತಿಳಿದಿರಬೇಕು ನಾವು ಹೇಳಿದಂತೆ ಜೀವನ ಚಕ್ರ ಮಾದರಿ ವಿವಿಧ ಹಂತಗಳನ್ನು ಒಳಗೊಂಡಿರುತ್ತದೆ ಮತ್ತು ಕೆಲವು ಕ್ರೈಟೀರಿಯ ಗಳು ಇದ್ದಾಗ ಪ್ರತಿ ಹಂತವು ಪ್ರಾರಂಭವಾಗುತ್ತದೆ ಎಂದು ನಾವು ಕರೆಯುತ್ತೇವೆ ಫೆಸ್ ಎಂಟ್ರಿ ಕ್ರೈಟೀರಿಯ ತೃಪ್ತಿಗೊಂಡಾಗ ಮಾತ್ರ ಹಂತ ಪ್ರಾರಂಭವಾಗುತ್ತದೆ ಮತ್ತು ಕೆಲವು ಕ್ರೈಟೀರಿಯ ಗಳು ತೃಪ್ತಿಗೊಂಡಾಗ ಹಂತವು ಕೊನೆಗೊಳ್ಳುತ್ತದೆ ಆದ್ದರಿಂದ ಪ್ರತಿ ಹಂತಕ್ಕೂ ಫೆಸ್ ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೀರಿಯ ಗಳನ್ನು ವ್ಯಾಖ್ಯಾನಿಸುವುದು ಅವಶ್ಯಕ ಆಗಿದೆ ಉದಾಹರಣೆಗೆ ಸಾಫ್ಟ್ವೇರ್ ಅವಶ್ಯಕತೆ ನಿರ್ದಿಷ್ಟ ಫೆಸ್ ಎಂಟ್ರಿ ಕ್ರೈಟೀರಿಯ ಗಳು ಯಾವುವು ಎಂದು ಹೇಳೋಣ ಎಕ್ಸಿಟ್ ಕ್ರೈಟೀರಿಯ ಅಂದರೆ ಅವಶ್ಯಕತೆಯ ವಿವರಣಾ ಡಾಕ್ಯುಮೆಂಟ್ ಪೂರ್ಣಗೊಂಡಿರಬೇಕು ಅದನ್ನು ಗ್ರಾಹಕರು ಪರಿಶೀಲಿಸಿ ಅನುಮೋದಿಸಿರಬೇಕು ಅದೇ ರೀತಿ ಫೆಸ್ ಎಂಟ್ರಿ ಕ್ರೈಟೀರಿಯ ಗಳನ್ನು ಪೂರೈಸಿದಾಗ ಮಾತ್ರ ಪ್ರಾರಂಭಿಸಬಹುದು ಮತ್ತೊಂದು ಪ್ರಮುಖ ಪರಿಕಲ್ಪನೆಯು ಮೈಲಿಗಲ್ಲುಗಳು ಪ್ರಾಜೆಕ್ಟ್ ವ್ಯವಸ್ಥಾಪಕರಿಗೆ ಒಂದು ಮೈಲಿಗಲ್ಲು ಬಹಳ ಮುಖ್ಯ ಏಕೆಂದರೆ ಮೈಲಿಗಲ್ಲುಗಳನ್ನು ಬಳಸಿ ಪ್ರಾಜೆಕ್ಟ್ ವ್ಯವಸ್ಥಾಪಕರು ಪ್ರಾಜೆಕ್ಟ್ ಪ್ರಗತಿಯನ್ನು ಗಮನದಲ್ಲಿರಿಸಿಕೊಳ್ಳುತ್ತಾರೆ ವಿವಿಧ ರೀತಿಯ ಮೈಲಿಗಲ್ಲುಗಳಿವೆ ಆದರೆ ಒಂದು ಪ್ರಮುಖ ಮೈಲಿಗಲ್ಲುಗಳು ಫೆಸ್ ಎಂಟ್ರಿ ಮತ್ತು ಎಕ್ಸಿಟ್ ಕ್ರೈಟೀರಿಯ ನಿರ್ಗಮನ ಫೆಸ್ ಎಂಟ್ರಿ ಕ್ರೈಟೀರಿಯ ಗಳನ್ನು ಪೂರೈಸಿದ ನಂತರ ಒಂದು ಪ್ರಮುಖ ಮೈಲಿಗಲ್ಲು ಪೂರೈಸಲಾಗುತ್ತದೆ ಅದೇ ರೀತಿ ಫೆಸ್ ಪೂರ್ಣಗೊಂಡಾಗ ಮತ್ತು ಫೆಸ್ ಎಕ್ಸಿಟ್ ಕ್ರೈಟೀರಿಯ ಗಳು ತೃಪ್ತಿಗೊಂಡಾಗ ಪ್ರಾಜೆಕ್ಟ್ ಖಂಡಿತವಾಗಿಯೂ ಕೆಲವು ಪ್ರಗತಿಯನ್ನು ಸಾಧಿಸಿದೆ ಮತ್ತು ಅದು ಮತ್ತೊಂದು ಪ್ರಮುಖ ಮೈಲಿಗಲ್ಲನ್ನು ರೂಪಿಸುತ್ತದೆ ಈ ಚರ್ಚೆಯೊಂದಿಗೆ ನಾವು ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇವೆ ಮತ್ತು ಮುಂದಿನ ಉಪನ್ಯಾಸದಲ್ಲಿ ಕೆಲವು ಪ್ರಾಜೆಕ್ಟ್ ಜೀವನಚಕ್ರ ಮಾದರಿಗಳನ್ನು ಚರ್ಚಿಸುತ್ತೇವೆ ಧನ್ಯವಾದಗಳು